ಕ್ಯಾಪಾಸಿಟನ್ಸ್ ಆಫ್ ಟ್ರಾನ್ಸ್ಮಿಷನ್ ಲೈನ್ಸ್ಕಂಟಿನ್ಯೂಡ್ ಆದ್ದರಿಂದ ಮುಂದೆ ನಾವು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇವೆ ಮುಂದಿನದು ಇದು ಉದಾಹರಣೆ 2 ಅರ್ಥ್ ನ ಪರಿಣಾಮವನ್ನು ಪರಿಗಣಿಸದೆ ಮತ್ತು ಪ್ರತಿ ಕಿಲೋಮೀಟರ್ಗೆ ತಟಸ್ಥವಾಗಿರುವ ಧಾರಣವನ್ನು ಲೆಕ್ಕಹಾಕಿ ವಾಹಕದ ತ್ರಿಜ್ಯವು 0 01 ಮೀಟರ್ ಮತ್ತು 3 5 ಮೀಟರ್ ಅಂತರದಲ್ಲಿ ಮತ್ತು ಗ್ರೌಂಡ್ ನಿಂದ 8 ಮೀಟರ್ ಎತ್ತರದಲ್ಲಿ ಫಲಿತಾಂಶವನ್ನು ಹೋಲಿಕೆ ಮಾಡಿ ಅರ್ಥ್ ನ ಪರಿಣಾಮದೊಂದಿಗೆ ಮತ್ತು ಇಲ್ಲದೆ ಫಲಿತಾಂಶವನ್ನು ಹೋಲಿಸಿ ಆದ್ದರಿಂದ ಇಲ್ಲಿ ಆ ಕಾಂಟಕ್ಟರ್ ಕಾನ್ಫಿಗರೇಶನ್ ಅನ್ನು ಸೆಳೆಯುವ ಅಗತ್ಯವಿಲ್ಲ ಆದ್ದರಿಂದ ನೀವು ಸಮೀಕರಣ 44 ಅನ್ನು ಅನ್ವಯಿಸಿ ಆದ್ದರಿಂದ ಅದು ಮೂಲತಃ C12 0 r 0 01 ಮೀಟರ್ d ಅನ್ನು 3 5 ಮೀಟರ್ ಮತ್ತು ಎತ್ತರ 8 ಮೀಟರ್ ಎಂದು ಸಹ ನೀಡಲಾಗಿದೆ ಅಂದರೆ ಅರ್ಥ್ ನಿಂದ ಕಂಡಕ್ಟರ್ ಎತ್ತರವನ್ನು ನೀಡಲಾಗಿದೆ ಆದ್ದರಿಂದ ಇಲ್ಲಿ ನಾನು C12 ಅರ್ಥ್ ಅನ್ನು ಬರೆಯುತ್ತಿದ್ದೇನೆ ಏಕೆಂದರೆ ಈ ಸಮೀಕರಣವನ್ನು ವಾಸ್ತವವಾಗಿ ಭೂಮಿಯ ಪರಿಣಾಮವನ್ನು ಪರಿಗಣಿಸಲಾಗುತ್ತದೆ ಆದ್ದರಿಂದ 0 0121log 3 5 ಅಂದರೆ d ನಂತರ r ಇಂಟು 0 01 ಬ್ರಾಕೆಟ್ 1 ಪ್ಲಸ್ 3 52 ಡಿವೈಡೆಡ್ ಬೈ 4 ಇಂಟು h ಇಂಟು 8 ಸ್ಕ್ವೇರ್ ಟು ದಿ ಪವರ್ ಹಾಫ್ ಇದು ವಾಸ್ತವವಾಗಿ ಪ್ರತಿ ಕಿಲೋಮೀಟರ್ಗೆ 0 00477 ಮೈಕ್ರೊಫರಡ್ ಆಗಿದೆ ಮತ್ತು ಇದು C 1 ರಿಂದ 2 ಆಗಿದ್ದರೆ ಅದು 2 ವಾಹಕಗಳ ನಡುವೆ ಇರುತ್ತದೆ ಆದರೆ ಅದು ತಟಸ್ಥವಾಗಿದ್ದರೆ C1 ಅರ್ಥ್ C2 ಅರ್ಥ್ ಗೆ ಸಮಾನವಾಗಿರುತ್ತದೆ 2 C12 ಗೆ ಸಮಾನವಾಗಿರುತ್ತದೆ ಈ ಸೂತ್ರವನ್ನು ನೀವು ಹಿಂದೆ ನೋಡಿದ್ದೀರಿ C1n C2n 2 C12 ಆದರೆ ಅರ್ಥ್ ಪರಿಣಾಮವನ್ನು ಪರಿಗಣಿಸಲಾಗುತ್ತದೆ ಆದ್ದರಿಂದ C1n in ಬ್ರಾಕೆಟ್ ಅರ್ಥ್ C ಬ್ರಾಕೆಟ್ ಅರ್ಥ್ C2n ಗೆ ಸಮಾನವಾಗಿರುತ್ತದೆ ಭೂಮಿಯು 2 C12 ಭೂಮಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು C12 ಮೌಲ್ಯವಾಗಿದೆ ಆದ್ದರಿಂದ ಇದನ್ನು 2 ರಿಂದ ಗುಣಿಸಲಾಗುತ್ತದೆ ಇದು ಪ್ರತಿ ಕಿಲೋಮೀಟರ್ಗೆ 0 00955 ಮೈಕ್ರೋ ಫರಡ್ ಆಗಿದೆ ಇದು ಅರ್ಥ್ ನ ಪರಿಣಾಮವನ್ನು ಪರಿಗಣಿಸುವ ಮೌಲ್ಯವಾಗಿದೆ ಈಗ ಅರ್ಥ್ ನ ಪರಿಣಾಮವನ್ನು ಪರಿಗಣಿಸದೆ ಲೈನ್ ಟು ನ್ಯೂಟ್ರಲ್ ಕ್ಯಾಪಾಸಿಟನ್ಸ್ ಗಾಗಿ ನೀವು ಈಗಾಗಲೇ ಪಡೆದಿರುವ ಸಮೀಕರಣ 10 ಅನ್ನು ಅನ್ವಯಿಸುತ್ತೀರಿ so C1n C2n 2 C12 0 d 3 5 ಮೀಟರ್ r 0 01 ಮೀಟರ್ ಎಂದು ತಿಳಿದಿದೆ ಆದ್ದರಿಂದ ನೀವು 0 00951 µfkm ಪಡೆಯುತ್ತೀರಿ ಆದ್ದರಿಂದ ನೀವು C1n ಭೂಮಿಯನ್ನು C1n ನಿಂದ ಭಾಗಿಸಿ ಅನುಪಾತವನ್ನು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ಇದು C1n ಅರ್ಥ್ ಆಗಿದೆ ನೀವು 00955 ಅನ್ನು ಪಡೆದುಕೊಂಡಿದ್ದೀರಿ ಆದ್ದರಿಂದ ನೀವು ಅನುಪಾತವನ್ನು ತೆಗೆದುಕೊಂಡರೆ ಅದು 1 0042 ಆಗಿರುತ್ತದೆ ಅಂದರೆ ಅರ್ಥ್ ನ ಉಪಸ್ಥಿತಿಯು ಧಾರಣವನ್ನು 0 42 ಪ್ರತಿಶತದಷ್ಟು ಹೆಚ್ಚಿಸುತ್ತದೆ ಅದು ಅತ್ಯಲ್ಪವಾಗಿದೆ ಅಂದರೆ ಕಂಪ್ಯೂಟಿಂಗ್ ಸಾಮರ್ಥ್ಯದ ಎಲ್ಲಾ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಅರ್ಥ್ ನ ಪರಿಣಾಮವನ್ನು ನಿರ್ಲಕ್ಷಿಸಬಹುದು ಬಹುಶಃ ನೀವು 3 ಹಂತಗಳಿಗೆ ಇದೇ ರೀತಿಯ ಸಂಶೋಧನೆಗಳನ್ನು ಕಾಣಬಹುದು ಆದ್ದರಿಂದ ಅದು ನಿಮಗೆ ಬಿಟ್ಟದ್ದು ನೀವು ಅದನ್ನು ಪಡೆದುಕೊಳ್ಳಬೇಕಾದ ವಿಷಯವನ್ನು ನಾನು ನೀಡಿದ್ದೇನೆ ಮುಂದೆ ನೀವು ಉದಾಹರಣೆ 3 ಗೆ ಬನ್ನಿ ಆದ್ದರಿಂದ ಆ ಸಂದರ್ಭದಲ್ಲಿ ಚಿತ್ರ 11 ರಲ್ಲಿ ತೋರಿಸಿರುವಂತೆ 200 ಕಿಲೋಮೀಟರ್ ಉದ್ದದ ಟ್ರಾನ್ಸ್ಪೋಸ್ಡ್ ಡಬಲ್ ಸರ್ಕ್ಯೂಟ್ 3 ಫೇಸ್ ಲೈನ್ನ ಕೆಪಾಸಿಟನ್ಸ್ ಮತ್ತು ಚಾರ್ಜಿಂಗ್ ಕರೆಂಟ್ ಅನ್ನು ನೀವು ನಿರ್ಧರಿಸುತ್ತೀರಿ ಇದು ನಿಮ್ಮ ಅಂಕಿ 11 ಲೈನ್ 220 KV ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಾಹಕದ ತ್ರಿಜ್ಯವನ್ನು 2 ಸೆಂಟಿಮೀಟರ್ ನೀಡಲಾಗುತ್ತದೆ ಆದ್ದರಿಂದ ರೇಖೆಯು ನಿಮ್ಮ ವರ್ಗಾವಣೆಯಾಗಿದೆ ಎಂದು ನೀಡಲಾಗಿದೆ ಆದ್ದರಿಂದ ಇದು ನಾವು ಹೊಂದಿರುವ ಸಂರಚನೆಯಾಗಿದೆ ಇದೀಗ ನಾವು 3 ಹಂತದ ಡಬಲ್ ಸರ್ಕ್ಯೂಟ್ ಟ್ರಾನ್ಸ್ಪೋಸ್ಡ್ ಲೈನ್ಗಾಗಿ ಈ ಎಲ್ಲಾ ಅಭಿವ್ಯಕ್ತಿಗಳನ್ನು ಪಡೆದುಕೊಂಡಿದ್ದೇವೆ ನಾವು ಬಳಸುವ ಅದೇ ಗಣಿತದ ಅಭಿವ್ಯಕ್ತಿ ಆದ್ದರಿಂದ d1 ಗೆ 7 5 ಮೀಟರ್ d4 ಅನ್ನು 9 ಮೀಟರ್ ನೀಡಲಾಗಿದೆ ಇಲ್ಲಿ ನಾನು ಅದನ್ನು ಮಾಡಲು ಪ್ರಯತ್ನಿಸಿದರೆ ಅದು ತುಂಬಾ ಬೃಹದಾಕಾರದ ಮತ್ತು r 0 02 ಮೀಟರ್ ಆಗುತ್ತದೆ ಈ ಡಿಸ್ಟೆನ್ಸ್ ಗಳನ್ನು ನೀಡಲಾಗಿದೆ ಮತ್ತು ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಎತ್ತರವಾಗಿದೆ ಇಲ್ಲಿಗೆ 4 ಮೀಟರ್ ಇಲ್ಲಿಂದ ಇಲ್ಲಿಗೆ 4 ಮೀಟರ್ ಇಲ್ಲಿಂದ ಇಲ್ಲಿಗೆ 4 ಮೀಟರ್ ಇಲ್ಲಿಂದ ಇಲ್ಲಿಗೆ 4 ಮೀಟರ್ ಇಲ್ಲಿಂದ ಇಲ್ಲಿಗೆ 4 ಮೀಟರ್ ಬಲಕ್ಕೆ ನೀಡಲಾಗಿದೆ ಆದ್ದರಿಂದ ಅದರ ಪ್ರಕಾರ ನೀವು ಎಲ್ಲಾ ಇತರ ಡಿಸ್ಟೆನ್ಸ್ ಗಳನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ನಾವು ಸಮೀಕರಣ 35 ಅನ್ನು ಅನ್ವಯಿಸಿದರೆ ಅದು Can 0 0242log DeqDs µfkm ಇದು ವಾಸ್ತವವಾಗಿ ಸಮೀಕರಣ 35 ರಿಂದ ಬಂದಿದೆ ಆದ್ದರಿಂದ d1 ಗೆ 7 5 ಮೀಟರ್ ನೀಡಲಾಗಿದೆ ನಂತರ d2428 252 ಆದ್ದರಿಂದ ಇಲ್ಲಿಂದ ನೀವು d2 ಅನ್ನು ಕಂಡುಹಿಡಿಯಬಹುದು ಆದ್ದರಿಂದ ಈ ಎತ್ತರವು 4 ಮತ್ತು d4 ಗೆ 9 ಮೀಟರ್ ನೀಡಲಾಗಿದೆ ಅದರಿಂದ ನೀವು d2 ಅನ್ನು ಕಂಡುಹಿಡಿಯಬಹುದು ಅಂದರೆ ನೀವು ಈ ರೀತಿ ತೆಗೆದುಕೊಳ್ಳಿ ಲಂಬ ಕೋನ ತ್ರಿಕೋನವನ್ನು ಮಾಡಿ ನಂತರ ಡಿಸ್ಟೆನ್ಸ್ ಅನ್ನು ಲೆಕ್ಕ ಹಾಕಿ ಅದನ್ನು ಮಾಡಿ ಆದ್ದರಿಂದ d2 9 168 ಮೀಟರ್ ಈ ಎಲ್ಲಾ ವಿಷಯಗಳನ್ನು ನಾನು ಮೊದಲೇ ಹೇಳಿದ್ದೇನೆ ಈ 0 25 ಹೇಗೆ ಬರುತ್ತದೆ ಎಂದು ನಾನು ಹೇಳುತ್ತಿಲ್ಲ ಆದ್ದರಿಂದ d1 ಗೆ 7 5 ಮತ್ತು d4 ಗೆ 9 ನೀಡಲಾಗಿದೆ ಮತ್ತು ಈ ಎತ್ತರವು 4 ಆಗಿರುವುದರಿಂದ d2 ಏನೆಂದು ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ಮುಂದಿನದು d3 d3 ಸಹ ಆಗಿರುತ್ತದೆ 827 52 ಇದು 10 965 ಮೀಟರ್ ಆಗುತ್ತದೆ d4 ಗೆ 9 ಮೀಟರ್ ನೀಡಲಾಗಿದೆ d5 8 ಮೀಟರ್ ಆಗಿರುತ್ತದೆ ಏಕೆಂದರೆ ಇದು ಲಂಬ ಎತ್ತರವಾಗಿದೆ ಆದ್ದರಿಂದ ಇಲ್ಲಿ ಇದು 4 ಪ್ಲಸ್ 4 8 ಮೀಟರ್ ಮತ್ತು ಅದೇ ರೀತಿ d ಅನ್ನು ಲೆಕ್ಕಹಾಕಿ ಎರಡೂ ಒಂದೇ ಆದ್ದರಿಂದ ಆದರೆ ನೀವು ಇದನ್ನು 4 07 ಮೀಟರ್ ಎಂದು ಲೆಕ್ಕ ಹಾಕುತ್ತೀರಿ ಮೊದಲು ನೀವು ಈ ಎಲ್ಲಾ ಡಿಸ್ಟೆನ್ಸ್ ಗಳನ್ನು ಲೆಕ್ಕ ಹಾಕುತ್ತೀರಿ ಆದ್ದರಿಂದ ಸಮೀಕರಣ 38 ರಿಂದ ನಾವು ಅದನ್ನು ನೋಡಿದ್ದೇವೆ Deq D13d213d116d516 ಆದ್ದರಿಂದ ಈ ಎಲ್ಲಾ ಮೌಲ್ಯಗಳನ್ನು ಬದಲಿಸಿ ನೀವು Deq 6 61 ಮೀಟರ್ ಪಡೆಯುತ್ತೀರಿ ಅದೇ ರೀತಿ ಸಮೀಕರಣ 39 ರಿಂದ ನಾವು ಈಗಾಗಲೇ ಪಡೆದಿದ್ದೇವೆ Ds r12d313d416 ಇಲ್ಲಿ r d3 ಮತ್ತು d4 ಅನ್ನು ಬದಲಿಸಿ ಆದ್ದರಿಂದ 0 021210 96513916 meter ಅದು ನಿಮಗೆ Ds 0 453 ಮೀಟರ್ ನೀಡುತ್ತದೆ ಈಗ ಆಗಿರಬಹುದು ಇದು ಪ್ರತಿ ಕಿಲೋಮೀಟರ್ಗೆ 0 0242log 6 610 453 ಮೈಕ್ರೋ ಫರಡ್ ಸೂತ್ರವಾಗಿದೆ ಅದು ಪ್ರತಿ ಕಿಲೋಮೀಟರ್ಗೆ 0 02078 ಮೈಕ್ರೋಫಾರ್ಡ್ಗೆ ಸಮಾನವಾಗಿರುತ್ತದೆ ಈಗ ಸಾಲಿನ ಉದ್ದವನ್ನು 200 ಕಿಲೋಮೀಟರ್ ನೀಡಲಾಗಿದೆ ಆದ್ದರಿಂದ ಒಟ್ಟು 0 02078 ಆಗಿರಬಹುದು 200 ರಿಂದ ಗುಣಿಸಿದಾಗ ಅದು 4 157 ಮೈಕ್ರೋಫಾರ್ಡ್ ಆಗಿರುತ್ತದೆ ಈಗ ಚಾರ್ಜಿಂಗ್ ಕರೆಂಟ್ನ ಪ್ರಮಾಣ ನಾನು mod |Ichg| chg ಎಂದರೆ ಚಾರ್ಜಿಂಗ್ ಕರೆಂಟ್ Can VLine to Line ಗೆ ಸಮನಾಗಿರುತ್ತದೆ ಅಲ್ಲಿ ಕೆಪಾಸಿಟರ್ ಫೇಸ್ ಟು ನ್ಯೂಟ್ರಲ್ ಆಗಿರುತ್ತದೆ ಅಲ್ಲಿ ವೋಲ್ಟೇಜ್ ಅನ್ನು ಲೈನ್ ಟು ನ್ಯೂಟ್ರಲ್ ಎಂದು ತೆಗೆದುಕೊಳ್ಳಬೇಕು ಅದು ಮ್ಯಾಗ್ನಿಟ್ಯೂಡ್ ಆಗಿದೆ ಆದ್ದರಿಂದ ತಟಸ್ಥ ವೋಲ್ಟೇಜ್ಗೆ ರೇಖೆಯು ಸಾಮಾನ್ಯವಾಗಿ Van ಕೋನ 0 ಡಿಗ್ರಿಯಲ್ಲಿದೆ ವ್ಯಾನ್ನ ರೆಫರಲ್ ಮೋಡ್ ವ್ಯಾನ್ನ ಮೋಡ್ಗೆ ಸಮಾನವಾಗಿದೆ ಇದು 220√3 ಕೆವಿಗೆ ಸಮಾನವಾಗಿರುತ್ತದೆ ಏಕೆಂದರೆ ಇದು 220 ಕಿಲೋ ವೋಲ್ಟ್ ಲೈನ್ ಆಗಿದೆ ಆದ್ದರಿಂದ ಇದು ಲೈನ್ ಟು ನ್ಯೂಟ್ರಲ್ ವೋಲ್ಟೇಜ್ ಆದ್ದರಿಂದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಿಂಗ್ ಕರೆಂಟ್ 2πfω2πf ಗೆ ಸಮಾನವಾಗಿರುತ್ತದೆ 50 ಹರ್ಟ್ಜ್ ಸಿಸ್ಟಮ್ 4 157 10 6 ಆಗಿದೆ ಇದು ಮೈಕ್ರೋ ಫರಡ್ ಆದ್ದರಿಂದ 10 6 ಫರಡ್ 2203KV ಅಂದರೆ i ಅಂದರೆ ಚಾರ್ಜಿಂಗ್ ಕರೆಂಟ್ನ ಪ್ರಮಾಣವು ಪ್ರತಿ ಹಂತಕ್ಕೆ 0 1658 ಕಿಲೋ ಆಂಪಿಯರ್ ಆಗಿರುತ್ತದೆ ಅಂದರೆ ಚಾರ್ಜಿಂಗ್ ಕರೆಂಟ್ ವಾಸ್ತವವಾಗಿ ತುಂಬಾ ಚಿಕ್ಕದಲ್ಲ ಅದು ಪ್ರತಿ ಹಂತಕ್ಕೆ 0 1658 ಕಿಲೋ ಆಂಪಿಯರ್ಗೆ ಸಮನಾಗಿರುತ್ತದೆ ಎಂದರೆ ಪ್ರತಿ ಹಂತಕ್ಕೆ 165 8 ಆಂಪಿಯರ್ ಆದ್ದರಿಂದ ಚಾರ್ಜಿಂಗ್ ಕರೆಂಟ್ ಅನ್ನು ಲೆಕ್ಕಾಚಾರ ಮಾಡುವುದು ಹೀಗೆ ಈಗ ಮುಂದಿನದು ನಾವು ವಿಭಿನ್ನ ಸಂರಚನೆಯನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಚಿತ್ರ 12 ಚಿತ್ರ 12 bundled ಸಿಂಗಲ್ ಫೇಸ್ ಓವರ್ ಹೆಡ್ ಟ್ರಾನ್ಸ್ಮಿಷನ್ ಲೈನ್ ನ ಕಂಡಕ್ಟರ್ ಕಾನ್ಫಿಗರೇಶನ್ ಅನ್ನು ತೋರಿಸುತ್ತದೆ ಲೈನ್ 132 KV ಮತ್ತು 50 ಹರ್ಟ್ಜ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಇದು 132 KV ಲೈನ್ ಆಗಿದೆ ಪ್ರತಿ ವಾಹಕದ ತ್ರಿಜ್ಯವನ್ನು ಎರಡೂ ಬದಿಗಳಲ್ಲಿ 0 67 ಸೆಂಟಿಮೀಟರ್ ನೀಡಲಾಗಿದೆ 67 ಈ ಬದಿಯು ರೇಖೆಯ ಸಮಾನ ಪ್ರಾತಿನಿಧ್ಯ ಮತ್ತು ರೇಖೆಯ ನಡುವಿನ ಧಾರಣವನ್ನು ಸಹ ಕಂಡುಕೊಳ್ಳುತ್ತದೆ ನೀವು ಸಮಾನ ಪ್ರಾತಿನಿಧ್ಯವನ್ನು ಮತ್ತು ರೇಖೆಯ ಧಾರಣವನ್ನು ಕಂಡುಹಿಡಿಯಬೇಕು ಇದು ವಾಸ್ತವವಾಗಿ ಸಮಬಾಹು ತ್ರಿಕೋನವಾಗಿದೆ ಏಕೆಂದರೆ d d d ಎಲ್ಲಾ ಡಿಸ್ಟೆನ್ಸ್ ಗಳು ಒಂದೇ ಆಗಿರುತ್ತವೆ ಆದ್ದರಿಂದ ಇದು ಸಮಬಾಹು ಮತ್ತು ಇದು ಸಮತಲ ಅಂತರವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ 3 ಕಂಡಕ್ಟರ್ಗಳು ಹಂತದಲ್ಲಿ ಒಂದು ಬಂಡಲ್ ಕಂಡಕ್ಟರ್ಗಳು a1a2 a3 ಮತ್ತು ಇಲ್ಲಿ 3 ಕಂಡಕ್ಟರ್ಗಳು ಸಮತಲವಾದ ಅಂತರ b1 b2 b3 ಮತ್ತು a2 ಮತ್ತು b1 ನಡುವಿನ ಅಂತರವನ್ನು ಇಲ್ಲಿಂದ ಇಲ್ಲಿಗೆ D ಎಂದು ನೀಡಲಾಗಿದೆ ಆದ್ದರಿಂದ ಈ ಡಿಸ್ಟೆನ್ಸ್ ಅನ್ನು D ಎಂದುನೀಡಲಾಗಿದೆ ಅಂದರೆ 6 ಮೀಟರ್ ಇಲ್ಲಿ ನಾನು ಎಲ್ಲವನ್ನೂ ಬರೆದಿಲ್ಲ ಆದರೆ ಈ ಡಿಗೆ 6 ಮೀಟರ್ ನೀಡಲಾಗಿದೆ ಮತ್ತು ಈ D 0 1 ಮೀಟರ್ ಮತ್ತು r 0 67 ಸೆಂಟಿಮೀಟರ್ ಅಂದರೆ 0 0067 ಮೀಟರ್ ವಾಹಕದ ತ್ರಿಜ್ಯವು ಈ ಬದಿಯಲ್ಲಿ ಮತ್ತು ಈ ಬದಿಯಲ್ಲಿದೆ ನಂತರ ನೀವು h ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ನೀವು ಅದರ ಮೇಲೆ 0 12- 0 052 ರೂಟ್ ಅನ್ನು ಕಾಣಬಹುದು ಏಕೆಂದರೆ d 0 1 ಮೀಟರ್ಗೆ ಸಮಾನವಾಗಿರುತ್ತದೆ ನೀವು ಇಲ್ಲಿ ಲಂಬ ರೇಖೆಯನ್ನು ಎಳೆಯಿರಿ ಅದು h ಆದ್ದರಿಂದ h ಎಂಬುದು ಈ ಡಿಸ್ಟೆನ್ಸ್ ನ ವರ್ಗದ d2 ಮೈನಸ್ d22 ನ ಮೇಲಿನ ಮೂಲಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ 0 052 ಕ್ಕಿಂತ 0 12 ಮೈನಸ್ ರೂಟ್ 0 0866 ಮೀಟರ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು h ಮುಂದೆ ನೀವು DSA ಮತ್ತು DSB ಅನ್ನು ಕಂಡುಹಿಡಿಯಬೇಕು ಅಂದರೆ ಸೆಲ್ಫ್ GMD ನನ್ನ ಪ್ರಕಾರ ಇದು ಲೈನ್ a ಗಾಗಿ ಇದು ಲೈನ್ ಬಿ ಗಾಗಿ ಆದ್ದರಿಂದ ಈ ಭಾಗವನ್ನು ನೀವು ಕಂಡುಹಿಡಿಯಬೇಕು ಆದ್ದರಿಂದ ಮೂಲತಃ ಈ ಸಂರಚನೆಯು ವಾಸ್ತವವಾಗಿ ಸಮಬಾಹು ತ್ರಿಕೋನವಾಗಿದೆ ಆದ್ದರಿಂದ DSA ಇದಕ್ಕೆ ನಿಜವಾಗಿ 13 ಆಗಿರುತ್ತದೆ ಏಕೆಂದರೆ ಇದು ಸಮಬಾಹು ತ್ರಿಕೋನದ ಸಮ್ಮಿತೀಯ ಅಂತರವಾಗಿದೆ ನೀವು ಅದನ್ನು ತಯಾರಿಸುವ ಒಂದು ವಾಹಕ ಆದ್ದರಿಂದ ಸಾಮಾನ್ಯವಾಗಿ ನೀವು ಈ ಕಂಡಕ್ಟರ್ ಅನ್ನು ಪರಿಗಣಿಸಿದರೆ ಅದು da1a1 da1a2 da1a3 ನಂತೆ ಇರುತ್ತದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ da1a1 r ಮತ್ತು da1a3 d ಮತ್ತು ಇದು d ಆದ್ದರಿಂದ 13 3 ಡಿಸ್ಟೆನ್ಸ್ ಗಳು ಆದ್ದರಿಂದ ಇದು ವಾಸ್ತವವಾಗಿ DSA ಆಗಿದೆ ಅಂತೆಯೇ ಇಲ್ಲಿ ಎಲ್ಲವೂ ಒಂದೇ ಆಗಿವೆ ಅಂತಿಮವಾಗಿ ನೀವು 19 ಅನ್ನು ತೆಗೆದುಕೊಂಡರೆ ಅಂತಿಮವಾಗಿ ಅದು 13ಆಗುತ್ತದೆ ಆದ್ದರಿಂದ 0 0670067 0 1213 ಆದ್ದರಿಂದ 0 0406 ಮೀಟರ್ ಅದೇ ರೀತಿ ಇದಕ್ಕೂ ಸಹ ನೀವು ಯಾವುದಾದರೂ ಒಂದನ್ನು ತೆಗೆದುಕೊಂಡರೆ ಅದು DSB ಆಗುತ್ತದೆ ಅದು db11 db12 db13 ಆಗಿರುತ್ತದೆ ನೀವು ಇತರ ಎರಡಕ್ಕೂ ಪುನರಾವರ್ತಿಸಿದರೆ ಅದು ಒಂದೇ ಆಗಿರುತ್ತದೆ ಆದ್ದರಿಂದ ನೀವು V1 V2 ಅನ್ನು ಪರಿಗಣಿಸಿದಾಗ ನೇರವಾಗಿ ನೀವು r ಆಗಿ 2 d ಆಗಿ ಬರೆಯಬಹುದು ಅದೇ ರೀತಿ ನೀವು db1 ನಿಮ್ಮ b2 bb1 b1b1 ಅನ್ನು ಪರಿಗಣಿಸಿದರೆ ಇದು DSB ಆಗಿದೆ ಆದ್ದರಿಂದ ಇದು r ಆಗಿರುತ್ತದೆ ನಂತರ b1 ರಿಂದ b2 d ಆಗಿ ಮತ್ತು b1 ರಿಂದ b3it 2 d ಆಗಿರುತ್ತದೆ ನಂತರ ನೀವು ಮಧ್ಯ ಕಂಡಕ್ಟರ್ಗೆ ಬಂದಾಗ ಅದು db2b2 ಆಗಿದ್ದು ಅದು r ಮತ್ತು db2b1d ಆಗಿದೆ db2b3 ಆಗಿಯೂ ಸಹ d ಅದೇ ರೀತಿ ನೀವು ಈ ಒಂದು ಮತ್ತು ಇದು ಒಂದೇ ಆಗಿರುವಾಗ ಅದು r d 2d19 ಏಕೆಂದರೆ 3 3 3 ಒಟ್ಟು 9 ಸಂಯೋಜನೆಗಳು ಆದ್ದರಿಂದ ಇದು 3 ಆಗಿದೆ ಆದ್ದರಿಂದ n2 ಇದು 9 ಇಲ್ಲಿ ಅದು ಸಮ್ಮಿತೀಯವಾಗಿದೆ ಅದಕ್ಕಾಗಿಯೇ ನಾವು 1 ಬೈ 3 ಅನ್ನು ಬರೆಯುತ್ತಿದ್ದೇವೆ ಆದರೆ ಇಲ್ಲಿ ಅದು ಸಿಮ್ಮೆಟ್ರಿಕಲ್ ಅಲ್ಲ ಆದ್ದರಿಂದ ಇದು RD ಇಂಟು 2d ಇಂಟು r d d ಇಂಟು r d ಇಂಟು 2 d ಆಗಿರುತ್ತದೆ ಏಕೆಂದರೆ ನಮಗೆ b3 ಅಥವಾ b23 ಬೇಕು ಮತ್ತು ಇದು ಮತ್ತು ಈ ಒಂದು ಉತ್ಪನ್ನವು ಒಂದೇ ಟು ದಿ ಪವರ್ 1 ಬೈ 9 ಆದ್ದರಿಂದ ಸರಳೀಕರಣದ ನಂತರ ಅದು ಬರುತ್ತದೆ 13 23 19 ಆದ್ದರಿಂದ ಆ ಸಂದರ್ಭದಲ್ಲಿ ಅದು 0 123 19 ಆಗುತ್ತದೆ ಏಕೆಂದರೆ 2 ರಿಂದ 2 4 ಆಗಿದೆ ಆದ್ದರಿಂದ ಪ್ರತ್ಯೇಕವಾಗಿ 19 ಎಂದು ತೆಗೆದುಕೊಳ್ಳಲಾಗಿದೆ ಆದ್ದರಿಂದ DSB 0 0473 ಮೀಟರ್ ಆಗಿರುತ್ತದೆ ಈಗ ನೀವು Deq ಅನ್ನು ಲೆಕ್ಕ ಹಾಕಬೇಕು ಅಂದರೆ ನೀವು ತೆಗೆದುಕೊಳ್ಳಬೇಕಾದ ಎಲ್ಲಾ ರೀತಿಯ ಸಂಯೋಜನೆಗಳು ಇಲ್ಲಿ 3 ಕಂಡಕ್ಟರ್ಗಳು ಇಲ್ಲಿ ಸಹ 3 ಕಂಡಕ್ಟರ್ಗಳು 3 3 ಎಂದರೆ 9 ಅಂದರೆ ನೀವು ಎಲ್ಲಾ ಸಾಧ್ಯತೆಗಳನ್ನು ಪರಿಗಣಿಸಬೇಕು ಆದ್ದರಿಂದ Deq da1b1 da1b2 da1b3 ನಿಮ್ಮ ತಿಳುವಳಿಕೆಗಾಗಿ ಎಲ್ಲವನ್ನೂ ಇಲ್ಲಿ ಮಾಡಲಾಗಿದೆ ಮುಂದೆ ನೀವು a2 da2b1 da2b2 da2b3 ಅನ್ನು ಪರಿಗಣಿಸುತ್ತೀರಿ ನಂತರ ನೀವು a3 da3b1 da3b2 da3b3 ಅನ್ನು 1 ರಿಂದ 9 ಪವರ್ಗೆ ಪರಿಗಣಿಸುತ್ತೀರಿ ಆದ್ದರಿಂದ ನೀವು d1b1 ಎಷ್ಟು 6 1 ಮೀಟರ್ ಅನ್ನು ಲೆಕ್ಕ ಹಾಕಬಹುದು ಈ ಎಲ್ಲಾ ಡಿಸ್ಟೆನ್ಸ್ ಗಳನ್ನು ನೀವು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ನೀವು da1b1 ಅನ್ನು ಲೆಕ್ಕಾಚಾರ ಮಾಡಿದರೆ ಅದು 6 1 ಮೀಟರ್ ಆಗಿರುತ್ತದೆ da1b2 6 2 ಮೀಟರ್ ಆಗಿರುತ್ತದೆ da1b3 6 3 ಮೀಟರ್ ಆಗಿರುತ್ತದೆ ಈಗ da2b1 6 ಮೀಟರ್ ಆಗಿರುತ್ತದೆ da2b2 6 1 ಮೀಟರ್ ಮತ್ತು da2b3 6 2 ಮೀಟರ್ ಆಗಿರುತ್ತದೆ ಈಗ ಅದೇ ರೀತಿ ನೀವು da3b2 ಅನ್ನು ಪರಿಗಣಿಸಿದರೆ ಅದು ಲಂಬಕೋನ ತ್ರಿಕೋನವಾಗಿರುತ್ತದೆ ಈ ಎಲ್ಲಾ ವಿಷಯಗಳನ್ನು ನೀವು ಒಂದೇ ರೀತಿ ಲೆಕ್ಕ ಹಾಕುತ್ತೀರಿ da3b1 ಮತ್ತೆ ಇಲ್ಲಿಂದ ಇಲ್ಲಿಗೆ ನೀವು ಲೆಕ್ಕಾಚಾರ ಮಾಡುತ್ತೀರಿ ಮತ್ತು ಅದೇ ರೀತಿ da3b1 ಮತ್ತು da3b3 da3b3 da3b2 da3b1 ಈ ಎಲ್ಲಾ 3 ಪ್ರಕರಣಗಳು 3 ಲಂಬ ಕೋನದ ತ್ರಿಕೋನಗಳನ್ನು ನೀವು ತಯಾರಿಸುತ್ತೀರಿ ಆದ್ದರಿಂದ da3b2 will be 0 08662 6 152 12 ಇದು 6 1506 ಮೀಟರ್ ಆಗಿರುತ್ತದೆ ಅದೇ ರೀತಿ da3b1 0 08662 6 052 12 6 05606 ಮೀಟರ್ಗೆ ಸಮಾನವಾಗಿರುತ್ತದೆ ಮತ್ತು ಅದೇ ರೀತಿ da3b3 0 08662 6 252 12 6 2506 meter ನಂತರ ಈ Deq ಈ ಅಭಿವ್ಯಕ್ತಿಯಲ್ಲಿ ನೀವು ಈ ಎಲ್ಲಾ ಡಿಸ್ಟೆನ್ಸ್ ಗಳನ್ನು ಬದಲಿಸುತ್ತೀರಿ ಆದ್ದರಿಂದ ನೀವು Deq 6 15 ಮೀಟರ್ ಆಗುತ್ತದೆ ಎಂದು ನೀವು ಲೆಕ್ಕಾಚಾರ ಮಾಡಿದರೆ 1 ರಿಂದ 9 ರ ಪವರ್ಗೆ ಎಲ್ಲವನ್ನೂ ಇಲ್ಲಿ ಬದಲಾಯಿಸಲಾಗಿದೆ ಅಂದರೆ ಇದು 6 15 ಮೀಟರ್ ಆಗಿರುತ್ತದೆ ಮತ್ತು ಮುಂದಿನದು ಸಮಾನವಾದ ಕಾನ್ಫಿಗರೇಶನ್ ಆಗಿರುತ್ತದೆ DSA ಮತ್ತು DSB ಗಾಗಿ ನೀವು ಪಡೆದಿರುವ ಅಂತರವು ಸಮಾನ ಸಂರಚನೆಯಾಗಿದೆ DSAನೀವು 0 0406 ಮೀಟರ್ ಪಡೆದಿದ್ದೀರಿ ಇದು ವಾಹಕದ ತ್ರಿಜ್ಯವಾಗಿದ್ದು ಈ ಬಂಡಲ್ ಕಂಡಕ್ಟರ್ಗೆ ಸಮನಾಗಿರುತ್ತದೆ ಈ ಎಲ್ಲಾ 3 ವಾಹಕಗಳು ಇವೆ ಅದರ ಸಮಾನ ತ್ರಿಜ್ಯವು ಈ ಗುಂಪಿಗೆ 0 040406 ಮೀಟರ್ ಆಗಿರುತ್ತದೆ ಅಂದರೆ ಲೈನ್ a3 ಕಂಡಕ್ಟರ್ಗಳು ಸಮಬಾಹು ಅಂತರದಲ್ಲಿ ಮತ್ತು ಈ ಸಮತಲ ಅಂತರದಲ್ಲಿವೆ ಅದೇ ರೀತಿ DSB 0 0473 ಮೀಟರ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಬದಿಯನ್ನು 0 0473 ಮೀಟರ್ ತ್ರಿಜ್ಯದ ಏಕೈಕ ಕಂಡಕ್ಟರ್ ಮೂಲಕ ಪ್ರತಿನಿಧಿಸಬಹುದು ಈಗ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಹೊಂದಿದ್ದೇನೆ ಈಗ ನಾವು ಬಂಡಲ್ ಕಂಡಕ್ಟರ್ಗಳನ್ನು ಬಳಸುತ್ತಿದ್ದರೂ ತ್ರಿಜ್ಯವು 0 67 ಮೀಟರ್ ಮತ್ತು 0 6 7 ಮತ್ತು ಇದು 0 4 ತ್ರಿಜ್ಯ ಹೆಚ್ಚಾಗಿದೆ ಈ ಸಮಾನ ವಸ್ತುವನ್ನು ಬಳಸುವ ಬದಲು ನಾವು ಇದನ್ನು ಬಳಸುತ್ತೇವೆ ಕೆಲವು ಅನುಕೂಲಗಳು ಇರಬೇಕು ನಿಮಗೆ ಒಂದು ಪ್ರಶ್ನೆ ಇದೆ ಈ ರೀತಿಯ ಸಿಂಗಲ್ ಕಂಡಕ್ಟರ್ ಕಾನ್ಫಿಗರೇಶನ್ ಮಾಡುವ ಬದಲು ಆ ಅನುಕೂಲಗಳು ಯಾವುವು ಆದ್ದರಿಂದ ಇದು ಎರಡು ಸಿಂಗಲ್ ಕಂಡಕ್ಟರ್ಗಳಂತೆ ಸಮಾನ ಸಂರಚನೆಯಾಗಿದೆ ಆದ್ದರಿಂದ ಈಗ ನೀವು ಹೊಂದಿರುವ ಸಮೀಕರಣ 7 ಅನ್ನು ಅನ್ವಯಿಸಲಾಗುತ್ತಿದೆ CAB 0ln DrA rB ಆ ಸಮೀಕರಣದಲ್ಲಿ ಅದನ್ನು π0Dr1r2 ನೀಡಲಾಗಿದೆ ನಾನು ಪ್ರತಿ ಮೀಟರ್ಗೆ ಫರಾದ್ ಅನ್ನು ಸರಿಯಾಗಿ ನೆನಪಿಸಿಕೊಂಡರೆ ನೀವು ಸಮೀಕರಣ 7 ಗೆ ಹಿಂತಿರುಗಬಹುದು ಮತ್ತು ಅದನ್ನು ಈ ರೀತಿ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಪರ್ಯಾಯವಾಗಿ d d ಬದಲಿಗೆ ನಾನು ಅದನ್ನು Deq ಮಾಡಬಹುದು ಆದ್ದರಿಂದ ಇದು and ϵ0 ಆಗಿರುತ್ತದೆ ಮತ್ತು 8 85410 12ln 6 15 divided by rArArB ಆಗಿರುತ್ತದೆ ಅದು ಮೂಲತಃ DSA DSB ಈ ಸಮೀಕರಣದಲ್ಲಿ ಯಾವುದೇ ಗೊಂದಲ ಇರಬಾರದು ಈ ಸಮೀಕರಣದ ಸಮೀಕರಣ 7 ಅನ್ನು CAB 0right ln DeqDSADSB ಎಂದು ಬರೆಯಬಹುದು ಅದಕ್ಕಾಗಿಯೇ ಇದು ವಾಸ್ತವವಾಗಿ rA ಮತ್ತು rB ಗೆ ಸಮನಾಗಿರುತ್ತದೆ ನಾನು ಇದನ್ನು ಬರೆಯುತ್ತಿದ್ದೇನೆ rA ಮತ್ತು rB ಗೆ ಸಮನಾಗಿರುತ್ತದೆ ಅದು ಏನೂ ಅಲ್ಲ ಆದರೆ ಇದು DSA ಮತ್ತು ಇದು DSB ಆಗಿದೆ ಆದ್ದರಿಂದ ನೀವು ಇದನ್ನು ಮಾಡಿದರೆ ನೀವು ಪ್ರತಿ ಕಿಲೋಮೀಟರ್ಗೆ 0 00562 ಮೈಕ್ರೋಫಾರ್ಡ್ ಅನ್ನು ಪಡೆಯುತ್ತೀರಿ ಆದ್ದರಿಂದ ಇದನ್ನು ಹೇಗೆ ಮಾಡಬೇಕೆಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಒಂದೇ ವಿಷಯವೆಂದರೆ ಲೆಕ್ಕಾಚಾರಗಳು ಎಲ್ಲಾ ಡಿಸ್ಟೆನ್ಸ್ ಗಳನ್ನು ಸರಿಯಾಗಿ ಲೆಕ್ಕಾಚಾರ ಮಾಡಲು ಜಾಗರೂಕರಾಗಿರಬೇಕು ಮುಂದಿನದು ಚಿತ್ರ 15 ರಲ್ಲಿ ತೋರಿಸಿರುವಂತೆ ರೇಖೆಯ ಧಾರಣವನ್ನು ಕಂಡುಹಿಡಿಯುವುದು ಪ್ರತಿ ಉಪ ವಾಹಕದ ತ್ರಿಜ್ಯವು ಒಂದು ಸೆಂಟಿಮೀಟರ್ ಆಗಿದೆ ಆದ್ದರಿಂದ a b c aa1 bb1 cc1 ಅಂದರೆ ಪ್ರತಿ ಹಂತದಲ್ಲಿ 2 ವಾಹಕಗಳು ಇರುತ್ತವೆ ಮತ್ತು ಸಮತಲ ಅಂತರ ಮತ್ತು ಈ 2 ವಾಹಕಗಳ ನಡುವಿನ ಅಂತರವು 0 6 ಮೀಟರ್ ಮತ್ತು ಈ ಯಾವುದೇ 2 ಹಂತದ ವಾಹಕಗಳ ನಡುವೆ a1b1 ಅಥವಾ b1c1 ಇದು 6 ಮೀಟರ್ ಆಗಿದೆ ಈ ವಿಷಯಗಳನ್ನು ನೀಡಲಾಗಿದೆ ಆದ್ದರಿಂದ ನೀವು ಲೈನ್ ಕೆಪಾಸಿಟನ್ಸ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ r 1 ಸೆಂಟಿಮೀಟರ್ಗೆ ಸಮಾನವಾಗಿರುತ್ತದೆ 0 01 ಮೀಟರ್ಗೆ ಸಮಾನವಾಗಿರುತ್ತದೆ Ds ನೀವು ಲೆಕ್ಕಾಚಾರ ಮಾಡಬಹುದು 12 0 07746 ಮೀಟರ್ಗೆ ಸಮಾನವಾಗಿರುತ್ತದೆ Deq ಆಗಿರುತ್ತದೆ 13 ab bc ca Dab Dbc Dca ಅನ್ನು ಹೇಗೆ ಲೆಕ್ಕ ಹಾಕಬೇಕೆಂದು ಈಗ ನಿಮಗೆ ತಿಳಿದಿದೆ ಆದ್ದರಿಂದ ಇದು Dab dab dab1 da1b1 da1b 14 dab 6 ಮೀಟರ್ da1b1 6 ಮೀಟರ್ ಆಗಿರುತ್ತದೆ dab1 ಅನ್ನು ಲೆಕ್ಕಹಾಕಲಾಗಿದೆ 62 0 62 ಆದ್ದರಿಂದ ಈ ಎಲ್ಲಾ ಡಿಸ್ಟೆನ್ಸ್ ಗಳನ್ನು ನೀವು ಲೆಕ್ಕ ಹಾಕಬಹುದು ಮತ್ತು ನೀವು dab1 ಮತ್ತು da1b 6 03 ಮೀಟರ್ ಪಡೆಯುತ್ತೀರಿ ಇದು 6 03 ಮೀಟರ್ನಂತೆಯೇ ಇದೆ ಮತ್ತು ಈ ಸಂರಚನೆಯಿಂದ dac da1c1 12 ಮೀಟರ್ ಮತ್ತು dac1 da1c 1220 62 12 ಈ ಸಂರಚನೆಯಿಂದ ನೀವು ಎಲ್ಲವನ್ನೂ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ Dab ಅನ್ನು ಲೆಕ್ಕಹಾಕಿ ಅದು 6 015 ಮೀಟರ್ ಆಗುತ್ತದೆ ಮತ್ತು Dab Dbc ಸಮ್ಮಿತಿಯಿಂದ D ಆಗುತ್ತದೆ ಆದ್ದರಿಂದ ಇದು ಒಂದೇ ಆದ್ದರಿಂದ ಇದು 6 015 ಮೀಟರ್ Dca ಮಾತ್ರ ನೀವು dac dac1 da1c da1c1 ಅನ್ನು ಪವರ್ 1 ರಿಂದ 4 ಗೆ ಲೆಕ್ಕ ಹಾಕಬೇಕು ನಾನು ನಿಮಗೆಲ್ಲರಿಗೂ ಹೇಳಿದೆ ಒಳಗೆ ಎಲ್ಲಾ ಸಂಯೋಜನೆಗಳನ್ನು ಮತ್ತು 1 ರಿಂದ 4 ಪವರ್ಗೆ ಕಂಡುಹಿಡಿಯಿರಿ ಏಕೆಂದರೆ ಪ್ರತಿ ಹಂತದಲ್ಲಿ 2 ವಾಹಕಗಳು ಇರುತ್ತವೆ ಆದ್ದರಿಂದ ನೀವು ಅವುಗಳ ನಡುವಿನ ಪರಸ್ಪರ ಅಂತರವನ್ನು ಪರಿಗಣಿಸಿದಾಗ ಆದ್ದರಿಂದ 2 ರಿಂದ 2 ರ ನಡುವಿನ ಸಂಯೋಜನೆಯು 4 ಆಗಿರುತ್ತದೆ ಆದ್ದರಿಂದ ಇದು 1 ರಿಂದ 4 ಗೆ ಪರ್ಯಾಯವಾಗಿ ಈ ಎಲ್ಲಾ ಡಿಸ್ಟೆನ್ಸ್ ಗಳನ್ನು ನೀವು ಪಡೆದುಕೊಂಡಿದ್ದೀರಿ ಅದು 12 0075 ಮೀಟರ್ ಆಗಿದೆ ಆದ್ದರಿಂದ Deq ನೇರವಾಗಿ ಆ ಸೂತ್ರ13ಇದು 7 573 ಮೀಟರ್ ಬರುತ್ತಿದೆ ನಂತರ ಸಮೀಕರಣ 34 ಅನ್ನು ಅನ್ವಯಿಸಿ ನೀವು Can 0 0242 log DeqDs ಪ್ರತಿ ಕಿಲೋಮೀಟರ್ಗೆ ಸಮಾನವಾದ ಮೈಕ್ರೋ ಫರಡ್ ಅನ್ನು ಪಡೆಯುತ್ತೀರಿ ನೀವು ಪರಿಹರಿಸಿದರೆ Deq ಮತ್ತು Ds ಅನ್ನು ಬದಲಿಸಿ ನೀವು ಪ್ರತಿ ಕಿಲೋಮೀಟರ್ಗೆ 0 01216 ಮೈಕ್ರೋ ಫ್ಯಾರಡ್ ಅನ್ನು ಪಡೆಯುತ್ತೀರಿ ನಾನು ತೋರಿಸಿದ ಸಮಸ್ಯೆಗಳ ವೈವಿಧ್ಯಗಳನ್ನು ಪರಿಹರಿಸಿ ಇನ್ನೊಂದು ಕಷ್ಟವಲ್ಲ ಆದರೆ ಚಿತ್ರ 16 ರಲ್ಲಿ ತೋರಿಸಿರುವಂತೆ ಅನ್ ಟ್ರಾನ್ಸ್ಪೋಸ್ಡ್ 3 ಫೇಸ್ ಲೈನ್ನ ಕಂಡಕ್ಟರ್ a ನ ಪ್ರತಿ ಮೀಟರ್ ಉದ್ದದ ಚಾರ್ಜ್ ಮೌಲ್ಯಕ್ಕೆ ಅಭಿವ್ಯಕ್ತಿಯನ್ನು ಪಡೆಯುವ ಸರಳವಾದದ್ದು ಅನ್ವಯಿಕ ವೋಲ್ಟೇಜ್ 3 ಹಂತವನ್ನು ಸಮತೋಲಿತವಾಗಿದೆ ಎಂದು ನಾನು ನಿಮಗೆ ಚಿತ್ರ 16 ಅನ್ನು ತೋರಿಸುತ್ತೇನೆ ಹಂತ a ಚಾರ್ಜಿಂಗ್ ಕರೆಂಟ್ ಅನ್ನು ಸಹ ಕಂಡುಹಿಡಿಯಿರಿ ಆದ್ದರಿಂದ ಚಿತ್ರ 16 ರಲ್ಲಿ ತೋರಿಸಿರುವಂತೆ ಅನ್ ಟ್ರಾನ್ಸ್ಪೋಸ್ಡ್ 3 ಫೇಸ್ ಲೈನ್ನ ಕಂಡಕ್ಟರ್ a ನ ಪ್ರತಿ ಮೀಟರ್ ಉದ್ದಕ್ಕೆ ಚಾರ್ಜ್ ಮೌಲ್ಯಕ್ಕೆ ನೀವು ಅಭಿವ್ಯಕ್ತಿಯನ್ನು ಪಡೆಯಬೇಕು ಅನ್ವಯಿಕ ವೋಲ್ಟೇಜ್ ಅನ್ನು 3 ಹಂತಗಳಲ್ಲಿ ಸಮತೋಲಿತಗೊಳಿಸಲಾಗಿದೆ ಹಂತ a ನ ಚಾರ್ಜಿಂಗ್ ಕರೆಂಟ್ ಅನ್ನು ಸಹ ಕಂಡುಹಿಡಿಯಿರಿ ನೀವು ಹಂತದ ಚಾರ್ಜಿಂಗ್ ಕರೆಂಟ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇದು ಸಮತಲ ಸಂರಚನೆಯಾಗಿದೆ ಪ್ರತಿ ವಾಹಕದ ತ್ರಿಜ್ಯವು r ಆಗಿದೆ ಮತ್ತು ಇದು D ನಡುವಿನ a b c ಅಂತರವಾಗಿದೆ ಯಾವುದೇ ಎರಡು ಹಂತದ ಕಂಡಕ್ಟರ್ D ಗೆ ಆದ್ದರಿಂದ ಈ ಹಿಂದೆ ನೀವು Vbc Vca ಮತ್ತು Vab ಅನ್ನು ಲೈನ್ ಟು ಲೈನ್ ವೋಲ್ಟೇಜ್ಗಾಗಿ ನೋಡಿದ್ದೀರಿ ಆದ್ದರಿಂದ ಇದನ್ನು ನಾವು ನೋಡಿದ್ದೇವೆ ಮತ್ತು ಅದರ ಪ್ರಕಾರ ನಾವು Vab Vac 3 Van ಅನ್ನು ನೋಡಿದ್ದೇವೆ ಆ ಸಮಯದಲ್ಲಿ ನಾವು ಅದೇ ರೇಖಾಚಿತ್ರವನ್ನು ನೋಡಿದ್ದೇವೆ ಎಂದು ನಾವು ಸಾಬೀತುಪಡಿಸಿದಾಗ ಇದು Vbc ಇಲ್ಲಿದೆ b ಎಂಬುದು ಟಿಪ್ ಆಗಿದೆ ಏಕೆಂದರೆ ಈ Vbc arrow bc ಗಾಗಿ ಇಲ್ಲಿದೆ ಮತ್ತು ಅದೇ ರೀತಿಯಲ್ಲಿ Vab ಆದ್ದರಿಂದ ಇದು Vab ಅಂದರೆ ಈ Vab ಗೆ ಸಮಾನಾಂತರವಾಗಿ ಈ Vab ಗೆ ಸಮಾನಾಂತರವಾಗಿದೆ Vab ಎಂಬುದು ತುದಿಯಾಗಿದೆ ಮತ್ತು ಇದು Vca Vca c ಇಲ್ಲಿ Vca c ಇಲ್ಲಿದೆ ಮತ್ತು ಇದು ಸಮತೋಲಿತ ವ್ಯವಸ್ಥೆ ತಟಸ್ಥ ಇಲ್ಲಿದೆ ನೀವು ಈ ಎಲ್ಲಾ ವಿಷಯಗಳನ್ನು ಸೇರಿದಾಗ ಇದು Van ಇದು Vbn ಮತ್ತು ಇದು Vcn ಆಗಿದೆ ಆದ್ದರಿಂದ ಈ Van Vbn Vcn ಅದನ್ನು ಇಲ್ಲಿ ಇರಿಸಿ ಇದು Van ಇದು Vbn ಮತ್ತು ಇದು Vcn ಆಗಿದೆ ಆದ್ದರಿಂದ ಈ ರೀತಿಯಲ್ಲಿ ಮೊದಲು ನೀವು ಈ ಫಾಸರ್ ರೇಖಾಚಿತ್ರವನ್ನು ಮಾಡಿ ಅಂದರೆ Van ಉಲ್ಲೇಖವಾಗಿದ್ದರೆ ನಂತರ Van V3 ಕೋನ 0 ಡಿಗ್ರಿ ಏಕೆಂದರೆ ನಾವು Vab ಪರಿಮಾಣವನ್ನು ಊಹಿಸುತ್ತೇವೆ |Vab| ಪರಿಮಾಣ |Vbc| ಪರಿಮಾಣ |Vca| V ಲೈನ್ ಟು ಲೈನ್ ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್ ಆದ್ದರಿಂದ Van V3 angle 0 ಡಿಗ್ರಿಗಳಾಗಿರುತ್ತದೆ ಏಕೆಂದರೆ ನೀವು Van ಅನ್ನು ಉಲ್ಲೇಖವಾಗಿ ತೆಗೆದುಕೊಂಡರೆ ಆದ್ದರಿಂದ Vab V ∟300 ಡಿಗ್ರಿಗಳಾಗಿರುತ್ತದೆ ಏಕೆಂದರೆ Vab ವಾಸ್ತವವಾಗಿ Van ಅನ್ನು 30 ಡಿಗ್ರಿಗಳಷ್ಟು ಮುನ್ನಡೆಸುತ್ತದೆ ಆದ್ದರಿಂದ Vab V∟300 ಡಿಗ್ರಿ Vab ಕೇಸ್ ಇದು ಲೈನ್ ಟು ಲೈನ್ ವೋಲ್ಟೇಜ್ ಈ ಲೈನ್ ಲೈನ್ ವೋಲ್ಟೇಜ್ ಈ ವೋಲ್ಟೇಜ್ Van ಅನ್ನು 30 ಡಿಗ್ರಿಗಳಷ್ಟು ಮುನ್ನಡೆಸುತ್ತದೆ ಆದ್ದರಿಂದ Vab V∟300ಡಿಗ್ರಿ ಅದೇ ರೀತಿ Vbc ವಾಸ್ತವವಾಗಿ Van ನಿಂದ Vbc 90 ಡಿಗ್ರಿಗಳಷ್ಟು ಹಿಂದುಳಿದಿದೆ ಅದಕ್ಕಾಗಿಯೇ Vbc V∟ 90 ಡಿಗ್ರಿಗೆ ಸಮಾನವಾಗಿರುತ್ತದೆ ಇದು ಲೈನ್ ಟು ಲೈನ್ ವೋಲ್ಟೇಜ್ ಆಗಿದೆ ಆದ್ದರಿಂದ ಇಲ್ಲಿ ಅಥವಾ ಇಲ್ಲಿ √3 ಪ್ರಶ್ನೆಯಿಲ್ಲ ಏಕೆಂದರೆ ಇದರಿಂದ ಹಿಂದುಳಿದಿದೆ ಮತ್ತು ಅದೇ ರೀತಿ Vca V∟150 ಡಿಗ್ರಿ ಅಂದರೆ ಇದು Vca Vab ಮತ್ತು Vca ನಡುವಿನ ಇದು 1200300 ಆಗಿದೆ ಆದ್ದರಿಂದ 1500 ಡಿಗ್ರಿ Vca 150 ಡಿಗ್ರಿಯಿಂದ Van ನಿಂದ ಮುನ್ನಡೆಯುತ್ತಿದೆ ಅದಕ್ಕಾಗಿಯೇ ನಾವು Vca V∟150 ಡಿಗ್ರಿ ಎಂದು ಬರೆದಿದ್ದೇವೆ ಅಂತೆಯೇ Vac V∟ 30 ಡಿಗ್ರಿಯು ca ಆಗಿರುತ್ತದೆ ನೀವು V ಬಯಸಿದರೆ ಇದು ಅಗತ್ಯವಿದೆ ಏಕೆಂದರೆ Vac V∟ 300 ಡಿಗ್ರಿ ಇರುತ್ತದೆ ಕಾರಣ ಸರಳವಾಗಿದೆ ಇದು ನಿಮ್ಮ Van ಎಂದು ಭಾವಿಸೋಣ ಇದು ಲೈನ್ ಟು ಲೈನ್ ವೋಲ್ಟೇಜ್ Vca ಆಗಿತ್ತು ಮತ್ತು ಇದು Vbc ಈಗ ಇದು Vca ಆಗಿದೆ ನಾನು ಅದನ್ನು ಬೇರೆ ರೀತಿಯಲ್ಲಿ ಮಾಡಿದರೆ ಅದು ಕೇವಲ 180 ಡಿಗ್ರಿ Vac ಆಗಿರುತ್ತದೆ ಅಂದರೆ ಈ ಕೋನವು 30 ಡಿಗ್ರಿ ಅಂದರೆ Vac Van ನಿಂದ 30 ಡಿಗ್ರಿಗಳಷ್ಟು ಹಿಂದುಳಿದಿದೆ ಅದಕ್ಕಾಗಿಯೇ Vac ಲೈನ್ ಟು ಲೈನ್ ವೋಲ್ಟೇಜ್ ಆಗಿದೆ ಅದಕ್ಕಾಗಿಯೇ Vac V∟ 30 ಡಿಗ್ರಿಗಳಿಗೆ ಸಮಾನವಾಗಿರುತ್ತದೆ ಅದಕ್ಕಾಗಿಯೇ ನಾವು Vac V∟ 30 ಡಿಗ್ರಿಗಳನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇದು ಅರ್ಥವಾಗುವಂತಹದ್ದಾಗಿದೆ